ಕೊನೆಯ ತರಗತಿಯ ಸಂಕ್ಷಿಪ್ತ ವಿಮರ್ಶೆಯೊಂದಿಗೆ ಆರಂಭಿಸೋಣ ಕೊನೆಯ ತರಗತಿಯಲ್ಲಿ ನಾವು 2 ಪ್ರಮುಖ ಪರಿಕಲ್ಪನೆಗಳನ್ನು ನೋಡಿದ್ದೇವೆ ಮೊದಲನೆಯದನ್ನು ಸ್ಥಿತಿಗಳ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ನಾವು ಇದನ್ನು g ಎಂದು ಸೂಚಿಸಿದ್ದೇವೆ ಸ್ಥಿತಿಗಳ ಸಾಂದ್ರತೆಯು ಎಲೆಕ್ಟ್ರಾನ್ಗಳು ಆಕ್ರಮಿಸಿಕೊಳ್ಳಲು ಲಭ್ಯವಿರುವ ಸ್ಥಿತಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ನಾವು ಸರಳವಾದ ಮಾದರಿಯನ್ನು ನೋಡಿದ್ದೇವೆ ಅಲ್ಲಿ ನಾವು ಯಾವುದೇ ಸಾಮರ್ಥ್ಯವಿಲ್ಲದ ಏಕರೂಪದ ಮೂರು ಆಯಾಮದ ಪೆಟ್ಟಿಗೆಯಂತೆ ಘನವನ್ನು ಹೊಂದಿದ್ದೇವೆ ಅಂತಹ ಸಂದರ್ಭದಲ್ಲಿ ಸ್ಥಿತಿಗಳ ಸಾಂದ್ರತೆಯು ಶಕ್ತಿಯ ವರ್ಗಮೂಲಕ್ಕೆ ನೇರವಾಗಿ ಅನುಪಾತದಲ್ಲಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಶಕ್ತಿಯು ಹೆಚ್ಚಾದಂತೆ ಎಲೆಕ್ಟ್ರಾನ್ಗಳು ಲಭ್ಯವಿರುವ ಒಟ್ಟು ಸ್ಥಿತಿಗಳ ಸಂಖ್ಯೆಯೂ ಹೆಚ್ಚಾಗುತ್ತದೆ ನಾವು ಇನ್ನೊಂದು ಪರಿಕಲ್ಪನೆಯನ್ನು ನೋಡಿದ್ದೇವೆ ಇದನ್ನು ಫೆರ್ಮಿ ಫಂಕ್ಷನ್ ಎಂದು ಕರೆಯಲಾಗುತ್ತದೆ ಇದನ್ನು f ನಿಂದ ಸೂಚಿಸಲಾಗುತ್ತದೆ ಎಲೆಕ್ಟ್ರಾನ್ f ಕಂಡುಕೊಳ್ಳುವ ಶಕ್ತಿಯ ಸ್ಥಿತಿಯನ್ನು 11expE EfkT ಎಂದು ಫೆರ್ಮಿ ಕಾರ್ಯವು ನಿಮಗೆ ಹೇಳುತ್ತದೆ ಶೂನ್ಯ ಕೆಲ್ವಿನ್ಗೆ ಸಮನಾದ ತಾಪಮಾನವನ್ನು ನಾವು ನೋಡಿದ್ದೇವೆ Ef ಗಿಂತ E ಕಡಿಮೆಯಿದ್ದರೆ f 1 ಅಂದರೆ ಫೆರ್ಮಿ ಶಕ್ತಿಯ ಕೆಳಗಿನ ಎಲ್ಲಾ ಹಂತಗಳು ಆಕ್ರಮಿಸಿಕೊಂಡಿವೆ Ef ಗಿಂತ E ನಲ್ಲಿ f 0 ಆಗಿದೆ ಅಂದರೆ ಫೆರ್ಮಿ ಶಕ್ತಿಯ ಮೇಲೆ ಎಲ್ಲಾ ಹಂತಗಳು ಖಾಲಿ ಇರುವುದಿಲ್ಲ ಮತ್ತು EF f ಗೆ ಸಮನಾದ ಶಕ್ತಿಯ ಎಲ್ಲಾ ತಾಪಮಾನಗಳಿಗೂ ಅರ್ಧ ಎಂದು ನಾವು ನೋಡಿದ್ದೇವೆ ಶಕ್ತಿಯು kT ಗಿಂತ ಹೆಚ್ಚಿರುವಾಗ ನಾವು ಬೋಲ್ಟ್ಜ್ಮನ್ ಕಾರ್ಯದಿಂದ ಫೆರ್ಮಿ ಕಾರ್ಯವನ್ನು ಅಂದಾಜು ಮಾಡಬಹುದು ಆದ್ದರಿಂದ ಇದು ಘಾತೀಯ ಮೈನಸ್ E Ef ಮೇಲೆ kT ಆಗುತ್ತದೆ ಇದು ಬೋಲ್ಟ್ಜ್ಮನ್ ಕಾರ್ಯವಾಗಿದೆ ಮತ್ತು ಇದು ನಿಜ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ನೋಡಿದ್ದು ಇದನ್ನೇ ಅರೆವಾಹಕಗಳಲ್ಲಿ ಎಲೆಕ್ಟ್ರಾನ್ ಸಂಪೂರ್ಣ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ನಾವು ಸ್ಥಿತಿ ಮತ್ತು ಫೆರ್ಮಿ ಕ್ರಿಯೆಯ ಸಾಂದ್ರತೆಯ ಪರಿಕಲ್ಪನೆಗಳನ್ನು ಬಳಸುತ್ತೇವೆ ಮತ್ತು ಮೊದಲು ನಾವು ಆಂತರಿಕ ಅರೆವಾಹಕಗಳೊಂದಿಗೆ ಪ್ರಾರಂಭಿಸುತ್ತೇವೆ ನಾವು ಆಂತರಿಕ ಅರೆವಾಹಕಗಳೊಂದಿಗೆ ಪ್ರಾರಂಭಿಸುತ್ತೇವೆ ಮತ್ತು ಇದಕ್ಕೆ ಇತರ ಹೆಸರು ಶುದ್ಧ ಅರೆವಾಹಕ ಎಲೆಕ್ಟ್ರಾನ್ ಸಂಪೂರ್ಣ ಸಾಂದ್ರತೆಯಾದ ವಾಹಕದ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ನಾವು ಸ್ಥಿತಿಗಳ ಸಾಂದ್ರತೆ ಮತ್ತು ಫೆರ್ಮಿ ಕಾರ್ಯದ ಪರಿಕಲ್ಪನೆಗಳನ್ನು ಬಳಸುತ್ತೇವೆ ನಾವು ಎಲೆಕ್ಟ್ರಾನ್ ಚಲನಶೀಲತೆ ಮತ್ತು ವಾಹಕತೆಯ ಪರಿಕಲ್ಪನೆಗಳನ್ನು ಸಹ ವ್ಯಾಖ್ಯಾನಿಸುತ್ತೇವೆ ಆಂತರಿಕ ಅರೆವಾಹಕಗಳಿಗಾಗಿ ಇದನ್ನು ಮಾಡಿದ ನಂತರ ನಾವು ಬಾಹ್ಯ ಅರೆವಾಹಕಗಳಿಗೆ ಹೋಗುತ್ತೇವೆ ಹಾಗಾದರೆ ಆಂತರಿಕ ಅರೆವಾಹಕಗಳು ಯಾವುವು ಇವುಗಳು ಒಂದೇ ಸ್ಫಟಿಕಗಳು ಮತ್ತು ಯಾವುದೇ ಕಲ್ಮಶಗಳು ಅಥವಾ ದೋಷಗಳಿಲ್ಲದ ಬ್ರಾಕೆಟ್ನೊಳಗಿನ ಅರೆವಾಹಕಗಳನ್ನು ನಾನು ಹೇಳುತ್ತೇನೆ ಯಾವುದೇ ಕಲ್ಮಶಗಳು ಅಥವಾ ದೋಷಗಳು ಇರಬಾರದು ಎಂಬುದು ಏಕೆ ಮುಖ್ಯ ಎಂದು ನಾವು ನಂತರ ನೋಡುತ್ತೇವೆ ನಾವು ಮಾಡುವ ಹೆಚ್ಚಿನವು ನಾವು ಸಿಲಿಕಾನ್ ಅನ್ನು ವಸ್ತುವಾಗಿ ಉಲ್ಲೇಖಿಸುತ್ತೇವೆ ಏಕೆಂದರೆ ಇಂದಿನ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಸಿಲಿಕಾನ್ ಪ್ರಬಲ ವಸ್ತುವಾಗಿದೆ ಆದರೆ ನಾವು ಅಭಿವೃದ್ಧಿಪಡಿಸಿದ ಎಲ್ಲಾ ಪರಿಕಲ್ಪನೆಗಳನ್ನು ಇತರ ಅರೆವಾಹಕಗಳಿಗೆ ಸಮಾನವಾಗಿ ಅನ್ವಯಿಸಬಹುದು ಮತ್ತು ನಂತರ ನಾವು ಉದಾಹರಣೆಗಳನ್ನು ನೋಡಿದಾಗ ನಾವು ಸಿಲಿಕಾನ್ ನೊಂದಿಗೆ ಹೋಲಿಸಲು ಮತ್ತು ವ್ಯತಿರಿಕ್ತವಾಗಿ ಇತರ ವಸ್ತುಗಳನ್ನು ಸಹ ನೋಡುತ್ತೇವೆ ಆದರೆ ಬಹುಪಾಲು ನಾವು ಸಿಲಿಕಾನ್ ಅನ್ನು ನಿಭಾಯಿಸುತ್ತೇವೆ ಅಂತರ್ಗತತೆಗೆ ವಿರುದ್ಧವಾಗಿ ನಾನು ಮೊದಲೇ ಹೇಳಿದಂತೆ ನೀವು ಬಾಹ್ಯ ಅರೆವಾಹಕಗಳನ್ನು ಹೊಂದಿದ್ದೀರಿ ಇವು ಡೋಪ್ಡ್ ಅರೆವಾಹಕಗಳು ನೀವು ಅನ್ವಯಗಳ ದೃಷ್ಟಿಯಿಂದ ನೋಡಿದರೆ ಬಾಹ್ಯ ಅರೆವಾಹಕಗಳನ್ನು ಯಾವಾಗಲೂ ಬಳಸಲಾಗುತ್ತದೆ ಅಂತರ್ಗತ ಅರೆವಾಹಕಗಳು ಕೆಲವು ಅಪ್ಲಿಕೇಶನ್ಗಳನ್ನು ಕಂಡುಕೊಳ್ಳುತ್ತವೆ ಆದರೆ ಸಂಪೂರ್ಣವಲ್ಲ ಹೆಚ್ಚಾಗಿ ಆಂತರಿಕ ಅರೆವಾಹಕಗಳನ್ನು ಆಪ್ಟಿಕಲ್ ಸೆನ್ಸರ್ಗಳಾಗಿ ಬಳಸಲಾಗುತ್ತದೆ ಫೋಟೊಲ್ಯುಮಿನೆಸೆನ್ಸ್ ಪ್ರಯೋಗಗಳ ಸಂದರ್ಭದಲ್ಲಿ ಅಥವಾ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ಕ್ಷ ಕಿರಣಗಳಿಗೆ ಸಂವೇದಕಗಳಾಗಿ ಆದ್ದರಿಂದ ಇವುಗಳನ್ನು ಸೆನ್ಸರ್ಗಳಾಗಿವೆ ಇದನ್ನು ಶಕ್ತಿ ಪ್ರಸರಣ ಕ್ಷ ಕಿರಣ ವಿಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಆ ಸಂದರ್ಭಗಳಲ್ಲಿ ಆಂತರಿಕ ಸಿಲಿಕಾನ್ ಅಥವಾ ಜರ್ಮೇನಿಯಮ್ ಅನ್ನು ದ್ರವ ಸಾರಜನಕ ತಾಪಮಾನಕ್ಕೆ ತಣ್ಣಗಾಗಿಸಲಾಗುತ್ತದೆ ಆದರೆ ಹೆಚ್ಚಿನ ಅನ್ವಯಗಳಿಗೆ ಬಾಹ್ಯ ಅರೆವಾಹಕಗಳನ್ನು ಆದ್ಯತೆ ನೀಡಲಾಗುತ್ತದೆ ನಾವು ಮೊದಲು ಅಂತರ್ಗತದಿಂದ ಪ್ರಾರಂಭಿಸುತ್ತೇವೆ ಮತ್ತು ಒಮ್ಮೆ ನಾವು ಈ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದರೆ ನಾವು ಅವುಗಳನ್ನು ಬಳಸಲು ಹೊರಗಿನ ಅರೆವಾಹಕಗಳನ್ನು ಅರ್ಥಮಾಡಿಕೊಳ್ಳಲು ಹೋಗುತ್ತೇವೆ ಆದ್ದರಿಂದ ನಾವು ಆಂತರಿಕ ಸಿಲಿಕಾನ್ ನೊಂದಿಗೆ ಆರಂಭಿಸೋಣ ನಾವು ಮೊದಲೇ ನೋಡಿದಂತೆ ಸಿಲಿಕಾನ್ ಹೊರ ಕವಚದ ಎಲೆಕ್ಟ್ರಾನಿಕ್ ಸಂರಚನೆಯು 3s2 3p2 ಆಗಿದೆ ಒಟ್ಟು 4 ಎಲೆಕ್ಟ್ರಾನ್ಗಳಿವೆ ಎಸ್ ಮತ್ತು ಪಿ ಆರ್ಬಿಟಲ್ಗಳು ಹೈಬ್ರಿಡೈಸ್ ಮಾಡಿ 4 sp3 ಹೈಬ್ರಿಡ್ ಕಕ್ಷೆಗಳನ್ನು ನೀಡುತ್ತವೆ ಮತ್ತು ಈ ಕಕ್ಷೆಗಳು ಘನವಾದ ರೂಪುಗೊಂಡಾಗ ನಿಮಗೆ ಸಂಪೂರ್ಣ ವೇಲೆನ್ಸ್ ಬ್ಯಾಂಡ್ ಮತ್ತು ಸಂಪೂರ್ಣ ಖಾಲಿಯಾಗಿರುವ ವಾಹಕ ಬ್ಯಾಂಡ್ ಅನ್ನು ನೀಡುತ್ತವೆ ಎಂದು ನಾವು ನಂತರ ನೋಡಿದ್ದೇವೆ ನಾನು ಈ ಬ್ಯಾಂಡ್ ರೇಖಾಚಿತ್ರವನ್ನು ಇಲ್ಲಿ ತೋರಿಸುತ್ತೇನೆ ನಿಮ್ಮ ಬಳಿ ವೇಲೆನ್ಸ್ ಬ್ಯಾಂಡ್ ಇದೆ ಅದು ಸಂಪೂರ್ಣವಾಗಿ ತುಂಬಿದೆ ನೀವು ಖಾಲಿ ಇರುವ ವಾಹಕ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ಇಲ್ಲಿ y ಅಕ್ಷವು ಶಕ್ತಿಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ವೇಲೆನ್ಸಿ ಬ್ಯಾಂಡ್ನ ಕೆಳಭಾಗಕ್ಕೆ ಸಂಬಂಧಿಸಿದಂತೆ ಶಕ್ತಿಯನ್ನು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ವೇಲೆನ್ಸಿ ಬ್ಯಾಂಡ್ನ ಕೆಳಭಾಗವನ್ನು 0 ನೀಡಲಾಗಿದೆ Ev ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗವನ್ನು ಸೂಚಿಸುತ್ತದೆ ಮತ್ತು Ec ವಾಹಕ ಬ್ಯಾಂಡ್ನ ಕೆಳಭಾಗವನ್ನು ಸೂಚಿಸುತ್ತದೆ ವೇಲೆನ್ಸಿ ಬ್ಯಾಂಡ್ನ ಮೇಲ್ಭಾಗ ಮತ್ತು ವಹನ ಬ್ಯಾಂಡ್ನ ಕೆಳಭಾಗದ ನಡುವಿನ ವ್ಯತ್ಯಾಸವೆಂದರೆ ಬ್ಯಾಂಡ್ ಅಂತರ 0 ಕೆಲ್ವಿನ್ನಲ್ಲಿ ಸಿಲಿಕಾನ್ ಸಂದರ್ಭದಲ್ಲಿ ನಾವು Eg ಎಂದು ಕರೆಯುತ್ತೇವೆ ಕೋಣೆಯ ಉಷ್ಣಾಂಶದಲ್ಲಿ Eg ಸುಮಾರು 1 17 ಎಲೆಕ್ಟ್ರಾನ್ ವೋಲ್ಟ್ಗಳ ಮೌಲ್ಯವನ್ನು ಹೊಂದಿರುತ್ತದೆ Eg ಸ್ವಲ್ಪ ಕಡಿಮೆ ಸುಮಾರು 1 10 ಎಲೆಕ್ಟ್ರಾನ್ ವೋಲ್ಟ್ ವಹನ ಬ್ಯಾಂಡ್ನ ಮೇಲ್ಭಾಗವನ್ನು ಸಾಮಾನ್ಯವಾಗಿ Ec ಎಂದು ಸೂಚಿಸಲಾಗುತ್ತದೆ ಇಲ್ಲಿ ಎಂಬುದು ಎಲೆಕ್ಟ್ರಾನ್ ಸಂಬಂಧವಾಗಿದೆ ಸಿಲಿಕಾನ್ ಸುಮಾರು 4 05 ಎಲೆಕ್ಟ್ರಾನ್ ವೋಲ್ಟ್ಗಳ ಮೌಲ್ಯವನ್ನು ಹೊಂದಿದೆ ಆದ್ದರಿಂದ 0 ಕೆಲ್ವಿನ್ನಲ್ಲಿ ನೀವು ವೇಲೆನ್ಸ್ ಬ್ಯಾಂಡ್ ಅನ್ನು ಸಂಪೂರ್ಣವಾಗಿ ತುಂಬಿರುವಿರಿ ಮತ್ತು 0 ಕೆಲ್ವಿನ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿರುವ ವಾಹಕ ಬ್ಯಾಂಡ್ ಅನ್ನು ಹೊಂದಿರುವಿರಿ ನೀವು ಎಲೆಕ್ಟ್ರಾನ್ಗಳ ಉಷ್ಣ ಪ್ರಚೋದನೆಯನ್ನು ಹೊಂದಿರುವುದನ್ನು ನಾವು ಮೊದಲೇ ನೋಡಿದ್ದೇವೆ ಇದರಿಂದ ವೇಲೆನ್ಸ್ ಬ್ಯಾಂಡ್ನಿಂದ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ಗೆ ಚಲಿಸಬಹುದು ಮತ್ತು ರಂಧ್ರಗಳ ಹಿಂದೆ ವಾಸಿಸುತ್ತವೆ ಆದ್ದರಿಂದ 0 ಕೆಲ್ವಿನ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ನೀವು ವಾಹಕ ಬ್ಯಾಂಡ್ ಮತ್ತು ರಂಧ್ರಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಇದು ವೇಲೆನ್ಸಿ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳ ಅನುಪಸ್ಥಿತಿಯಾಗಿದೆ ಉಷ್ಣ ಪ್ರಚೋದನೆಯ ಹೊರತಾಗಿ ಬ್ಯಾಂಡ್ ಅಂತರದ ಉದ್ದಕ್ಕೂ ವಾಹಕಗಳನ್ನು ಪ್ರಚೋದಿಸಲು ನಾವು ಬೆಳಕನ್ನು ಸಹ ಬಳಸಬಹುದು ಎಂದು ನಾವು ನೋಡಿದ್ದೇವೆ Eg ವಸ್ತುವಿನ ಬ್ಯಾಂಡ್ ಅಂತರವಾಗಿದ್ದರೆ ವಾಹಕಗಳನ್ನು ಪ್ರಚೋದಿಸಲು ಅಗತ್ಯವಿರುವ ಬೆಳಕಿನ ತರಂಗಾಂತರವು ಏನೂ ಅಲ್ಲ ಆದರೆ hc ನಾವು ಈ ಲೆಕ್ಕಾಚಾರವನ್ನು ಸಿಲಿಕಾನ್ಗಾಗಿ ಮಾಡಬಹುದು ಅಲ್ಲಿ ಸರಿಸುಮಾರು 1000 ನ್ಯಾನೊಮೀಟರ್ ಎಂದು ನಾವು ಕಂಡುಕೊಳ್ಳುತ್ತೇವೆ ಮತ್ತು ಇದು ಐಆರ್ ಪ್ರದೇಶದಲ್ಲಿ ಇದೆ ನಾವು 1000 ನ್ಯಾನೊಮೀಟರ್ಗಳಿಗಿಂತ ಕಡಿಮೆ ಇರುವ ತರಂಗಾಂತರದಿಂದ ಬೆಳಕು ಚೆಲ್ಲುವವರೆಗೆ ಅಂದರೆ ಬ್ಯಾಂಡ್ ಅಂತರಕ್ಕಿಂತ ಶಕ್ತಿಯು ಅಧಿಕವಾಗಿರುತ್ತದೆ ಎಂದರ್ಥ ನೀವು ವೇಲೆನ್ಸ್ ಬ್ಯಾಂಡ್ನಿಂದ ವಾಹಕ ಬ್ಯಾಂಡ್ಗೆ ವಾಹಕಗಳನ್ನು ಯಾವಾಗಲೂ ಪ್ರಚೋದಿಸಬಹುದು ಆದ್ದರಿಂದ ಇದು ವಿವರಿಸುತ್ತದೆ ಸಿಲಿಕಾನ್ ಅಪಾರದರ್ಶಕವಾಗಿರುವುದರಿಂದ ಗೋಚರ ಬೆಳಕು 1000 ನ್ಯಾನೊಮೀಟರ್ಗಳಿಗಿಂತ ಕಡಿಮೆ ತರಂಗಾಂತರವನ್ನು ಹೊಂದಿದೆ ಗೋಚರ ವ್ಯಾಪ್ತಿಯು 400 ರಿಂದ 800 ನ್ಯಾನೊಮೀಟರ್ಗಳವರೆಗೆ ಇರುತ್ತದೆ ಅಂದರೆ ಸಿಲಿಕಾನ್ ಗೋಚರ ಬೆಳಕನ್ನು ಹೀರಿಕೊಳ್ಳಲು ಮತ್ತು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ ಅಂತೆಯೇ SiO2 ಅಂದರೆ ಗಾಜು ಸುಮಾರು 10 ಎಲೆಕ್ಟ್ರಾನ್ ವೋಲ್ಟ್ಗಳ ಬ್ಯಾಂಡ್ ಅಂತರವನ್ನು ಹೊಂದಿದೆ ಆದ್ದರಿಂದ ನಾವು SiO2 ಹೊಂದಿದ್ದರೆ ಸರಿಸುಮಾರು 10 ಎಲೆಕ್ಟ್ರಾನ್ ವೋಲ್ಟ್ಗಳು ಅಂದರೆ ವೇಲೆನ್ಸಿ ಬ್ಯಾಂಡ್ನಿಂದ ವಾಹಕ ಬ್ಯಾಂಡ್ಗೆ ಎಲೆಕ್ಟ್ರಾನ್ಗಳನ್ನು ಪ್ರಚೋದಿಸಲು ಅಗತ್ಯವಿರುವ ತರಂಗಾಂತರವು ಸರಿಸುಮಾರು 106 ನ್ಯಾನೋಮೀಟರ್ಗಳಷ್ಟಿರುತ್ತದೆ ಆದ್ದರಿಂದ ಸಿಲಿಕಾನ್ ಗಿಂತ ಹತ್ತು ಪಟ್ಟು ಕಡಿಮೆ ಇದು UV ಪ್ರದೇಶದಲ್ಲಿ ಇದೆ ಇದು ಗಾಜು ಏಕೆ ಪಾರದರ್ಶಕವಾಗಿದೆ ಎಂಬುದನ್ನು ಮತ್ತೊಮ್ಮೆ ವಿವರಿಸುತ್ತದೆ ಆದ್ದರಿಂದ ಇಲ್ಲಿ ಸಿಲಿಕಾನ್ಗೆ ಹಿಂತಿರುಗುವುದು ಕೋಣೆಯ ಉಷ್ಣಾಂಶದಲ್ಲಿ ನಾವು ಹೊಂದಿರುವ ಚಿತ್ರವಾಗಿದೆ ನಾವು ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ವೇಲೆನ್ಸ್ ಬ್ಯಾಂಡ್ನಲ್ಲಿ ನಮಗೆ ರಂಧ್ರಗಳಿವೆ ಮತ್ತು ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ಡಿಲೋಕಲೈಸ್ ಮಾಡಲು ಹೊಂದಿಸಲಾಗಿದೆ ಅಂದರೆ ಅವುಗಳು ಘನದ ಮೂಲಕ ಚಲಿಸಬಹುದು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ರಚನೆಯ ಪ್ರಕ್ರಿಯೆಯು ಒಂದು ಕ್ರಿಯಾತ್ಮಕ ಪ್ರಕ್ರಿಯೆಯಾಗಿದ್ದು ಅದು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ನಿರಂತರವಾಗಿ ರೂಪುಗೊಳ್ಳುತ್ತವೆ ಅದೇ ಸಮಯದಲ್ಲಿ ಎಲೆಕ್ಟ್ರಾನ್ಗಳು ಸಹ ವೇಲೆನ್ಸಿ ಬ್ಯಾಂಡ್ಗೆ ಹಿಂತಿರುಗುತ್ತವೆ ಮತ್ತು ರಂಧ್ರಗಳೊಂದಿಗೆ ಮರುಸೇರ್ಪಡೆಗೊಳ್ಳುತ್ತವೆ ಇದರಿಂದ ಅವುಗಳು ಸಹ ಹೊರಹಾಕಲ್ಪಡುತ್ತವೆ ರಚನೆ ಮತ್ತು ಮರುಸಂಯೋಜನೆಯು ನಡೆಯುತ್ತದೆ ಇದರಿಂದ ಇದು ಕ್ರಿಯಾತ್ಮಕ ಪ್ರಕ್ರಿಯೆ ಎಂದು ನಾವು ಹೇಳಬಹುದು ನಾವು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಮತೋಲನ ಸಾಂದ್ರತೆಯನ್ನು ಹೊಂದಿದ್ದೇವೆ ಮತ್ತು ಈ ಸಾಂದ್ರತೆಯು ತಾಪಮಾನವನ್ನು ಅವಲಂಬಿಸಿರುತ್ತದೆ ಹೇಳುವುದಾದರೆ ನಾವು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಮತೋಲನ ಸಾಂದ್ರತೆಯನ್ನು ಹೊಂದಿದ್ದೇವೆ ಮತ್ತು ಇದು ತಾಪಮಾನವನ್ನು ಅವಲಂಬಿಸಿರುತ್ತದೆ ನಾವು ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸಿದಾಗ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಮೂಲಭೂತವಾಗಿ ಚಲಿಸಬಹುದು ಆದ್ದರಿಂದ ನಾನು ಕೇವಲ ಸಿಲಿಕಾನ್ ಘನವನ್ನು ತೋರಿಸುತ್ತೇನೆ ನಿಮ್ಮಲ್ಲಿ ಎಲೆಕ್ಟ್ರಾನ್ಗಳಿವೆ ನಿಮ್ಮಲ್ಲಿ ರಂಧ್ರಗಳಿವೆ ನೀವು ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸುತ್ತೀರಿ ವಿದ್ಯುತ್ ಕ್ಷೇತ್ರದಲ್ಲಿ ಎಲೆಕ್ಟ್ರಾನ್ಗಳು ಕ್ಷೇತ್ರದ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತವೆ ರಂಧ್ರಗಳು ಕ್ಷೇತ್ರದ ದಿಕ್ಕಿನಲ್ಲಿ ಹೋಗುತ್ತವೆ ಮತ್ತು ಅಂತಿಮವಾಗಿ ನಿಮಗೆ ಕರೆಂಟ್ ಇರುತ್ತದೆ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ನಲ್ಲಿ ಚಲಿಸುತ್ತವೆ ಮತ್ತು ರಂಧ್ರಗಳು ವೇಲೆನ್ಸಿ ಬ್ಯಾಂಡ್ನಲ್ಲಿ ಚಲಿಸುತ್ತವೆ ಏಕೆಂದರೆ ಪ್ರಸ್ತುತ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಅದನ್ನು ಮುಂದೆ ನೋಡೋಣ ಪ್ರಸ್ತುತ ಅಥವಾ ನೀವು ಅದರ ಬಗ್ಗೆ ಯೋಚಿಸಲು ಬಯಸಿದರೆ ವಾಹಕತೆ ಆಂತರಿಕ ಅರೆವಾಹಕದ ಸಂದರ್ಭದಲ್ಲಿ ಎರಡು ಅಂಶಗಳನ್ನು ಅವಲಂಬಿಸಿರುತ್ತದೆ ಮೊದಲನೆಯದು ಎಲೆಕ್ಟ್ರಾನ್ಗಳ ಸಾಂದ್ರತೆ ಮತ್ತು ಲಭ್ಯವಿರುವ ರಂಧ್ರಗಳು ಆದ್ದರಿಂದ ಹೆಚ್ಚು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ವಾಹಕತೆಯ ಸಾಂದ್ರತೆಯು ಅಧಿಕವಾಗಿರುತ್ತದೆ ನಾವು ಸಿಗ್ಮಾ ಚಿಹ್ನೆಯಿಂದ ವಾಹಕತೆಯನ್ನು ಸೂಚಿಸಬಹುದು ಮತ್ತು ಏಕಾಗ್ರತೆ ಹೆಚ್ಚಾದರೆ ನಿಮ್ಮ ಸಿಗ್ಮಾ ಕೂಡ ಹೆಚ್ಚಾಗುತ್ತದೆ ಎಂದು ನಾನು ಹೇಳುತ್ತೇನೆ ವಾಹಕತೆಯು ಅವಲಂಬಿಸಿರುವ ಮುಂದಿನ ಅಂಶವೆಂದರೆ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಲ್ಯಾಟಿಸ್ನಿಂದ ಚದುರುವ ಮೊದಲು ಎಷ್ಟು ದೂರ ಪ್ರಯಾಣಿಸಬಹುದು ಆದ್ದರಿಂದ ನೀವು ವಾಹಕ ಬ್ಯಾಂಡ್ನಲ್ಲಿ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೀರಿ ಮತ್ತು ವೇಲೆನ್ಸಿ ಬ್ಯಾಂಡ್ನಲ್ಲಿ ಚಲಿಸುವ ರಂಧ್ರಗಳನ್ನು ಹೊಂದಿದ್ದೀರಿ ಎಂಬುದನ್ನು ನೆನಪಿಡಿ ಆದರೆ ಇವುಗಳು ಸಿಲಿಕಾನ್ ಪರಮಾಣುಗಳ ಘನ ಮೂಲಕ ಚಲಿಸುತ್ತಿವೆ ನೀವು ಅಂತರ್ಗತ ಸಿಲಿಕಾನ್ ಅನ್ನು ನೋಡುತ್ತಿದ್ದರೆ ಮತ್ತು ಈ ಎಲ್ಲಾ ಪರಮಾಣುಗಳು ಕಂಪಿಸುತ್ತಿವೆ ಎಂದರೆ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಈ ಪರಮಾಣುಗಳೊಂದಿಗೆ ಸಂವಹನ ನಡೆಸಬಹುದು ಮತ್ತು ಚದುರಿಹೋಗುತ್ತವೆ ಅರೆ ವಾಹಕದ ಸಂದರ್ಭದಲ್ಲಿ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳನ್ನು ವಸ್ತುವಿನ ಮೂಲಕ ಚಲಿಸುವಂತೆ ಹೊಂದಿಸಲಾಗಿದೆ ಇದನ್ನು ಅರ್ಥಮಾಡಿಕೊಳ್ಳಲು ನಾವು ಚಲನಶೀಲತೆ ಎಂದು ಕರೆಯುವ ಪ್ರಮಾಣವನ್ನು ನಾವು ವ್ಯಾಖ್ಯಾನಿಸುತ್ತೇವೆ ಚಲನಶೀಲತೆಯನ್ನು μ ಚಿಹ್ನೆಯಿಂದ ಸೂಚಿಸಲಾಗುತ್ತದೆ ಮತ್ತು μ ನ ಎಕ್ಸ್ಪ್ರೆಶನ್ ನೀವು ಎಲೆಕ್ಟ್ರಾನ್ಗಳನ್ನು ನೋಡುತ್ತಿದ್ದರೆ μe ಎಂದರೆ τe ಗಿಂತ m¿ ಹೊರತುಪಡಿಸಿ ಏನೂ ಇಲ್ಲ μh ರಂಧ್ರಗಳಿಗೆ ನೀವು ಇದೇ ರೀತಿಯ ಎಕ್ಸ್ಪ್ರೆಶನ್ ಯನ್ನು ಬರೆಯಬಹುದು ಆದ್ದರಿಂದ μe τe ಅಂಶವನ್ನು ಅವಲಂಬಿಸಿರುತ್ತದೆ ಮತ್ತು ಎಲೆಕ್ಟ್ರಾನ್ನ ಪರಿಣಾಮಕಾರಿ ದ್ರವ್ಯರಾಶಿ τh ಅಂಶ τh ಮತ್ತು ರಂಧ್ರಗಳ ಪರಿಣಾಮಕಾರಿ ದ್ರವ್ಯರಾಶಿಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ μe ಮತ್ತು μh ಗಳು ಚಲನಶೀಲತೆಗಳು ಅಂಶಗಳು τe ಮತ್ತು τh ಗಳು ಎರಡು ಚದುರುವ ಘಟನೆಗಳ ನಡುವಿನ ಸಮಯವನ್ನು ಸೂಚಿಸುತ್ತದೆ ಆದ್ದರಿಂದ τe ಮತ್ತು τh ದೊಡ್ಡದಾಗಿದ್ದರೆ ಅಂದರೆ ಎರಡು ಚದುರುವ ಘಟನೆಗಳ ನಡುವಿನ ಸಮಯವು ದೊಡ್ಡದಾಗಿದ್ದರೆ ಎಲೆಕ್ಟ್ರಾನ್ಗಳು ಚದುರುವ ಮೊದಲು ದೊಡ್ಡ ದೂರವನ್ನು ಚಲಿಸಬಹುದು ಅಂತಹ ಸಂದರ್ಭದಲ್ಲಿ ಈ ಎರಡು ದೊಡ್ಡದಾಗಿದ್ದರೆ ನಿಮ್ಮ ಚಲನವಲನಗಳು ಕೂಡ ದೊಡ್ಡದಾಗಿರುತ್ತವೆ ಮತ್ತು ಆದ್ದರಿಂದ ವಾಹಕತೆ ಕೂಡ ಅಧಿಕವಾಗಿರುತ್ತದೆ ಆದ್ದರಿಂದ μe ಮತ್ತು μh ಹೆಚ್ಚಾದರೆ ಮತ್ತು ಅವು ಹೆಚ್ಚಾಗುತ್ತವೆ ಎಂದು ನಾವು ಹೇಳಬಹುದು ಹರಡುವಿಕೆಯು ಕಡಿಮೆಯಾಗಿದ್ದರೆ ವಾಹಕತೆ ಹೆಚ್ಚಾಗುತ್ತದೆ ಆದ್ದರಿಂದ ವಾಹಕತೆಯು ಎರಡು ಪದಗಳ ಮೇಲೆ ಅವಲಂಬಿತವಾಗಿರುವುದನ್ನು ನಾವು ನೋಡಿದ್ದೇವೆ ಒಂದು ಏಕಾಗ್ರತೆ ಇನ್ನೊಂದು ಚಲನಶೀಲತೆ ವಾಹಕತೆಗೆ ಸಮೀಕರಣವನ್ನು ಬರೆಯಲು ನಾವು ಇವುಗಳನ್ನು ಒಟ್ಟುಗೂಡಿಸಬಹುದು ಆದ್ದರಿಂದ σ ವಾಹಕತೆಯಾಗಿದ್ದರೆ ಸಿಗ್ಮಾ ಎನ್ನುವುದು n e μe p e μh ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ಇದು ಎಲೆಕ್ಟ್ರಾನ್ ಸಾಂದ್ರತೆ ಮತ್ತು ಚಲನಶೀಲತೆಗೆ ವಾಹಕತೆಯನ್ನು ಸಂಬಂಧಿಸಿರುವ ಬಹಳ ಮುಖ್ಯವಾದ ಸಮೀಕರಣವಾಗಿದೆ ಮತ್ತು ಈ ಸಮೀಕರಣವು ನಿಜ ನಿಮ್ಮಲ್ಲಿ ಆಂತರಿಕ ಅರೆವಾಹಕ ಅಥವಾ ಬಾಹ್ಯ ಅರೆವಾಹಕ ಇರಲಿ n ಮತ್ತು p ಗಳು ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಸಾಂದ್ರತೆಯನ್ನು ಸೂಚಿಸುತ್ತದೆ ಇದು ನಾವು ಮೊದಲು ನೋಡಿದ ಮೊದಲ ಅಂಶವಾಗಿದೆ e ಎಂಬುದು ವಿದ್ಯುತ್ ಚಾರ್ಜ್ ಇದು 1 6 x 10 19 ಕೂಲಂಬ್ಗಳು ಆದ್ದರಿಂದ ಅದು ವಿಷಯವಾಗಿದೆ ಮತ್ತು μe ಮತ್ತು μh ಗಳು ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಚಲನಶೀಲತೆಗಳಾಗಿವೆ ನೀವು ಈ ಎಕ್ಸ್ಪ್ರೆಶನ್ ಯನ್ನು ನೋಡಿದರೆ ಹೆಚ್ಚಿನ ಏಕಾಗ್ರತೆ ಆದ್ದರಿಂದ ಹೆಚ್ಚಿನ n ಮತ್ತು p ನಿಮ್ಮ ಚಲನಶೀಲತೆ ಹೆಚ್ಚಾಗಿದೆ ಅಂತೆಯೇ ಹೆಚ್ಚಿನ μe ಅಥವಾ μh ವಾಹಕತೆ ಹೆಚ್ಚು ಚಲನಶೀಲತೆಯ ವಿಶಿಷ್ಟ ಘಟಕಗಳು ಪ್ರತಿ ಸೆಕೆಂಡಿಗೆ ಮೀಟರ್ ಚದರ ವೋಲ್ಟ್ಗಳು ಆದ್ದರಿಂದ ಚಲನಶೀಲತೆಯ ಘಟಕಗಳು ಸೆಕೆಂಡಿಗೆ ಪ್ರತಿ ವೋಲ್ಟ್ಗೆ ಮೀಟರ್ ಚದರವನ್ನು ಬಳಸಬಹುದು ಕೆಲವು ಪುಸ್ತಕಗಳು ಸೆಕೆಂಡಿಗೆ ಸೆಂಟಿಮೀಟರ್ ಚದರ ವೋಲ್ಟ್ಗಳಲ್ಲಿ ಮೌಲ್ಯಗಳನ್ನು ನೀಡುವುದನ್ನು ಸಹ ನೀವು ಕಾಣಬಹುದು ಸಿಲಿಕಾನ್ ಗಾಗಿ ಚಲನಶೀಲತೆಯ ಮೌಲ್ಯಗಳನ್ನು ನೋಡೋಣ ನೀವು ಸಿಲಿಕಾನ್ μe ಅನ್ನು ಹೊಂದಿದ್ದೀರಿ ಇದು ವಾಹಕ ಬ್ಯಾಂಡ್ನಲ್ಲಿನ ಎಲೆಕ್ಟ್ರಾನ್ನ ಚಲನಶೀಲತೆ ಸೆಕೆಂಡಿಗೆ 1350 ಸೆಂಟಿಮೀಟರ್ಗಳಷ್ಟು ಚದರ ವೋಲ್ಟ್ಗಳು ನೀವು ಇದನ್ನು SI ಘಟಕಗಳಿಗೆ ಪರಿವರ್ತಿಸಲು ಬಯಸಿದರೆ ನೀವು ಕೇವಲ 104 ರಿಂದ ಭಾಗಿಸಿ ಆದ್ದರಿಂದ ಇದು 0 1350 mu h ಆಗಿದೆ ಇದು ವೇಲೆನ್ಸ್ ಬ್ಯಾಂಡ್ನಲ್ಲಿನ ರಂಧ್ರಗಳ ಚಲನಶೀಲತೆಯನ್ನು ಸ್ವಲ್ಪ ಚಿಕ್ಕದಾಗಿ ಸೂಚಿಸುತ್ತದೆ ಆದ್ದರಿಂದ ಸುಮಾರು 450 cm2 V 1 s 1 ಅಥವಾ ನೀವು ಇದನ್ನು 104 ರಿಂದ ಭಾಗಿಸಬಹುದು ಮೇಲ್ಭಾಗವು 1 350 ಆಗಿರಬೇಕು ಅದನ್ನು ಪುನಃ ಬರೆಯಿರಿ ಆದ್ದರಿಂದ ಇವು ವಾಹಕತೆಯ ಮೌಲ್ಯಗಳಾಗಿವೆ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳೆರಡಕ್ಕೂ ಸಿಲಿಕಾನ್ನ ಸಂದರ್ಭದಲ್ಲಿ ಚದುರುವಿಕೆಗೆ ಮುಂಚಿತವಾಗಿ ವಸ್ತುವಿನ ಮೂಲಕ ಚಲಿಸುವ ಎಲೆಕ್ಟ್ರಾನ್ನ ಸಾಮರ್ಥ್ಯ ಎಂದು ನಾವು ಚಲನಶೀಲತೆಯನ್ನು ವ್ಯಾಖ್ಯಾನಿಸುತ್ತೇವೆ ಚಲನಶೀಲತೆಯು ಚದುರುವಿಕೆಯ ಸಮಯವನ್ನು ಅವಲಂಬಿಸಿರುತ್ತದೆ ಎಂದು ನಾವು ನೋಡಿದ್ದೇವೆ ಸ್ಕ್ಯಾಟರಿಂಗ್ ಸಮಯಕ್ಕೆ ಕೆಲವು ಲೆಕ್ಕಾಚಾರಗಳನ್ನು ಮಾಡಲು ನಾವು ಇದನ್ನು ಬಳಸುತ್ತೇವೆ ಆದ್ದರಿಂದ ಸಿಲಿಕಾನ್ ಪ್ರಕರಣವನ್ನು ಪರಿಗಣಿಸಿ ಮತ್ತು ನಾವು ಸಿಲಿಕಾನ್ ಪ್ರಕರಣವನ್ನು ಪರಿಗಣಿಸಿ μe 1350 ಆಗಿರುವಾಗ ಎಲೆಕ್ಟ್ರಾನ್ಗಳ ಬಗ್ಗೆ ಮಾತ್ರ ಮಾತನಾಡುತ್ತೇವೆ ಮತ್ತು ರಂಧ್ರಗಳಿಗೆ ಇದೇ ರೀತಿಯ ಲೆಕ್ಕಾಚಾರಗಳನ್ನು ಬಳಸುತ್ತೇವೆ ನಾವು ಕೂಡ ಮೊದಲೇ ಹೇಳಿದ್ದೆವು mu ಚದುರುವ ಸಮಯಕ್ಕೆ ಸಂಬಂಧಿಸಿದೆ ಎಕ್ಸ್ಪ್ರೆಶನ್ me¿ ಮೇಲೆ e τe ಆಗಿತ್ತು ಕೇವಲ ಪದಗಳನ್ನು ಮರುಹೊಂದಿಸುವುದು ನಿಮಗೆ τe ನೀಡುತ್ತದೆ ಹಾಗಾಗಿ ನಾನು ಮಾಡಿದ್ದು ಈ ಪದವನ್ನು ಇಲ್ಲಿಗೆ ತೆಗೆದುಕೊಂಡು ನಂತರ e ಕೆಳಗೆ ತರುವುದು ಸಿಲಿಕಾನ್ನ ಸಂದರ್ಭದಲ್ಲಿ m¿ 0 26 me ಸುತ್ತಲೂ ಇರುತ್ತದೆ ಅಲ್ಲಿ me ಎಂಬುದು ಎಲೆಕ್ಟ್ರಾನ್ನ ದ್ರವ್ಯರಾಶಿ ಮತ್ತು me ಒಂದು ಮೌಲ್ಯವನ್ನು ಹೊಂದಿದೆ ನಾವು τe ಗೆ ಮೌಲ್ಯವನ್ನು ಪಡೆಯಲು ಇಲ್ಲಿ ಸಂಖ್ಯೆಗಳನ್ನು ಬದಲಿಸಬಹುದು ಆದ್ದರಿಂದ 1350 ಮತ್ತು 10 4 ರಿಂದ ಗುಣಿಸಿ SI ಘಟಕಗಳಿಗೆ ಪರಿವರ್ತಿಸಿ ನೀವು ಗಣಿತವನ್ನು ಮಾಡಿದರೆ τe 2 x 10 13 ಸೆಕೆಂಡುಗಳು ಅಥವಾ 0 2 ಪಿಕೋಸೆಕೆಂಡುಗಳು ಅಲ್ಲಿ 1 ಪಿಕೋಸೆಕೆಂಡ್ 10 12 ಸೆಕೆಂಡುಗಳು ಆದ್ದರಿಂದ ಈ ಬಾರಿ 0 2 ಪಿಕೋಸೆಕೆಂಡುಗಳು ಸಿಲಿಕಾನ್ನಲ್ಲಿ ಎಲೆಕ್ಟ್ರಾನ್ಗಾಗಿ ಎರಡು ಚದುರುವಿಕೆ ಘಟನೆಗಳ ನಡುವಿನ ಸಮಯವನ್ನು ಪ್ರತಿನಿಧಿಸುತ್ತದೆ ಅದು ವಾಹಕ ಬ್ಯಾಂಡ್ ಮೂಲಕ ಚಲಿಸುತ್ತಿದೆ ಆದ್ದರಿಂದ τe ಎನ್ನುವುದು ಎರಡು ಚದುರುವಿಕೆಯ ಘಟನೆಗಳ ನಡುವಿನ ಸಮಯವನ್ನು ಸೂಚಿಸುತ್ತದೆ ಮತ್ತು ನೀವು ಎಲೆಕ್ಟ್ರಾನ್ ಬಗ್ಗೆ ಮಾತನಾಡುತ್ತಿರುವುದರಿಂದ ಇದು ವಾಹಕ ಬ್ಯಾಂಡ್ನಲ್ಲಿರುವ ಎಲೆಕ್ಟ್ರಾನ್ಗಾಗಿ ಈ ಎರಡು ಚದುರುವಿಕೆ ಘಟನೆಗಳ ನಡುವೆ ಎಲೆಕ್ಟ್ರಾನ್ ಚಲಿಸುವ ದೂರವನ್ನು ಅಥವಾ ಎಲೆಕ್ಟ್ರಾನ್ ಚಲಿಸುವ ದೂರವನ್ನು ಸಹ ನಾವು ಲೆಕ್ಕ ಹಾಕಲು ಬಯಸುತ್ತೇವೆ ಈ ಸಮಯದಲ್ಲಿ 0 2 ಪಿಕೋಸೆಕೆಂಡುಗಳು ನಾವು ಎಲೆಕ್ಟ್ರಾನ್ನಲ್ಲಿ m ನೀಡಿದ ದ್ರವ್ಯರಾಶಿಯೊಂದಿಗೆ ಮತ್ತು v ನಿಂದ ನೀಡಲಾದ ವೇಗದೊಂದಿಗೆ ನೋಡಿದರೆ ಚಲನ ಶಕ್ತಿ ಏನೂ ಅಲ್ಲ ಅದು ½ m v2 ಇದು ಎಲೆಕ್ಟ್ರಾನ್ನ ಚಲನ ಶಕ್ತಿ ಹೆಚ್ಚಿನ ಘನವಸ್ತುಗಳ ಸಂದರ್ಭದಲ್ಲಿ ಚಲನ ಶಕ್ತಿಯು ಸರಿಸುಮಾರು ಉಷ್ಣ ಶಕ್ತಿಗೆ ಸಮ ಎಂದು ನಾವು ಹೇಳಬಹುದು ಇದು ಸರಿಸುಮಾರು 32 kT ಗೆ ಸಮಾನವಾಗಿರುತ್ತದೆ ಇಲ್ಲಿ k ಬೋಲ್ಟ್ಜ್ಮನ್ ಸ್ಥಿರಾಂಕವಾಗಿದೆ k ಪ್ರತಿ ಕೆಲ್ವಿನ್ಗೆ 1 38 x 10 23 ಜೌಲ್ಗಳ ಮೌಲ್ಯವನ್ನು ಹೊಂದಿದೆ ಈ ಎಕ್ಸ್ಪ್ರೆಶನ್ ಯನ್ನು ಸಮೀಕರಿಸಿ ನಾವು v ಥರ್ಮಲ್ಗಾಗಿ ಮೌಲ್ಯವನ್ನು ಕಾಣಬಹುದು ಅಥವಾ ಎಲೆಕ್ಟ್ರಾನ್ನ ವೇಗ ಅದು ಏನೂ ಅಲ್ಲ ಆದರೆ √❑ ಮತ್ತೆ ಎಲ್ಲಾ ಸಂಖ್ಯೆಗಳನ್ನು ಸೇರಿಸಬಹುದು ನಾವು ಈ ಲೆಕ್ಕಾಚಾರವನ್ನು ಕೋಣೆಯ ಉಷ್ಣಾಂಶದಲ್ಲಿ ಮಾಡುತ್ತಿದ್ದೇವೆ ಆದ್ದರಿಂದ ತಾಪಮಾನವು 300 ಕೆಲ್ವಿನ್ ಆಗಿದೆ ನೀವು ಇದನ್ನು ಮಾಡಿದರೆ v ಉಷ್ಣತೆಯು 1 16 x 105 m s 1 ಆಗಿರುತ್ತದೆ ಆದ್ದರಿಂದ ನಾವು v ಥರ್ಮಲ್ ಅನ್ನು ಸೆಕೆಂಡಿಗೆ 1 x 105 ಎಂದು ಲೆಕ್ಕ ಹಾಕಿದ್ದೇವೆ ಈ ಹಿಂದೆ ನಾವು ಎರಡು ಚದುರುವಿಕೆ ಘಟನೆಗಳ ನಡುವಿನ ಸಮಯ 2 x 10 13 ಸೆಕೆಂಡುಗಳು ಅಥವಾ 0 2 ಪಿಕೋಸೆಕೆಂಡುಗಳು ಎಂದು ನೋಡಿದ್ದೇವೆ ಆದ್ದರಿಂದ ಎರಡು ಸ್ಕ್ಯಾಟರಿಂಗ್ ಘಟನೆಗಳ ನಡುವೆ ಎಲೆಕ್ಟ್ರಾನ್ ಚಲಿಸುವ ದೂರವು v ಉಷ್ಣ ಸಮಯಗಳು ಹೊರತುಪಡಿಸಿ ಬೇರೇನೂ ಅಲ್ಲ ನೀವು ಗಣಿತವನ್ನು ಮಾಡಿದರೆ ಅದು 2 33 x 10 8 ಮೀ ಅಥವಾ ಸರಿಸುಮಾರು 23 ನ್ಯಾನೊಮೀಟರ್ ಆಗಿದೆ ಇದನ್ನು ದೃಷ್ಟಿಕೋನಕ್ಕೆ ಒಳಪಡಿಸಲು ಸಿಲಿಕಾನ್ನ ಲ್ಯಾಟಿಸ್ ಸ್ಥಿರಾಂಕವು 0 54 ನ್ಯಾನೊಮೀಟರ್ ಎಂದು ನಾವು ಹೇಳಬಹುದು ಆದ್ದರಿಂದ ಲ್ಯಾಟಿಸ್ ಸ್ಥಿರಾಂಕದಲ್ಲಿ ಪ್ರಯಾಣಿಸುವ ದೂರವು 230 54 ಆಗಿದೆ ನೀವು ನೋಡಿದರೆ ಇದು ಸರಿಸುಮಾರು 43 ಯೂನಿಟ್ ಕೋಶಗಳು ಆದ್ದರಿಂದ ಎರಡು ಚದುರುವಿಕೆಯ ಘಟನೆಗಳ ನಡುವಿನ ಸಮಯವು ನಿಜವಾಗಿಯೂ ಚಿಕ್ಕದಾಗಿದೆ ಆದ್ದರಿಂದ ಸಮಯವು ಪಿಕೋಸೆಕೆಂಡುಗಳ ಕ್ರಮದಲ್ಲಿದೆ ಆದರೆ ನಿಮ್ಮ ಎಲೆಕ್ಟ್ರಾನ್ಗಳು ಹೆಚ್ಚಿನ ವೇಗವನ್ನು ಹೊಂದಿರುವುದರಿಂದ ವೇಗವು 105 s 1 ಆಗಿದೆ ಎಲೆಕ್ಟ್ರಾನ್ ವಾಸ್ತವವಾಗಿ ಗಣನೀಯ ದೂರವನ್ನು ಚಲಿಸುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಅದು ಮತ್ತೊಂದು ಘರ್ಷಣೆಯಾಗುವ ಮೊದಲು ಸುಮಾರು 40 ಯೂನಿಟ್ ಕೋಶಗಳನ್ನು ಚಲಿಸುತ್ತದೆ ಮತ್ತು ನಂತರ ಹರಡುತ್ತದೆ ಚಲನಶೀಲತೆಯು ಸಾಮಾನ್ಯವಾಗಿ ತಾಪಮಾನದ ಕಾರ್ಯವಾಗಿದೆ ನೀವು ಯಾವುದೇ ಕಲ್ಮಶಗಳನ್ನು ಸೇರಿಸದಿದ್ದಲ್ಲಿ ಅದನ್ನು ಒಂದು ಭೌತಿಕ ಆಸ್ತಿಯೆಂದು ಪರಿಗಣಿಸಬಹುದು ನಂತರ ನಾವು ಬಾಹ್ಯ ಅರೆವಾಹಕಗಳನ್ನು ನೋಡಿದಾಗ ಡೋಪಂಟ್ಗಳ ಸಾಂದ್ರತೆಯನ್ನು ಹೆಚ್ಚಿಸುವುದು ಚಲನಶೀಲತೆಯನ್ನು ಕಡಿಮೆ ಮಾಡುತ್ತದೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಮೌಲ್ಯಗಳನ್ನು ನೋಡಲು ನೀವು ಸಿಲಿಕಾನ್ ಚಲನಶೀಲತೆಯನ್ನು ಇತರ ಕೆಲವು ಅರೆವಾಹಕಗಳೊಂದಿಗೆ ಹೋಲಿಸಬಹುದು ಸಿಗ್ಮಾದ ಎಕ್ಸ್ಪ್ರೆಶನ್ ಯನ್ನು ನಾನು ಇಲ್ಲಿಗೆ ಬಿಡುತ್ತೇನೆ ಸಿಲಿಕಾನ್ನಲ್ಲಿ ಎಲೆಕ್ಟ್ರಾನ್ನ ಚಲನಶೀಲತೆ ಸುಮಾರು 1350 cm2 V 1 s 1 ಆಗಿರುವುದನ್ನು ನಾವು ನೋಡಿದ್ದೇವೆ ಇದು ಸಿಲಿಕಾನ್ಗೆ ನೀವು ಜರ್ಮೇನಿಯಂ ಹೊಂದಿದ್ದರೆ ಜರ್ಮೇನಿಯಮ್ ಸ್ವಲ್ಪ ಹೆಚ್ಚಿನ ಚಲನಶೀಲತೆಯನ್ನು ಹೊಂದಿದೆ μe 3900 ಅದು ಜರ್ಮೇನಿಯಂಗೆ ಮೌಲ್ಯವಾಗಿದೆ ಗ್ಯಾಲಿಯಮ್ ಆರ್ಸೆನೈಡ್ ಇನ್ನೂ ಹೆಚ್ಚಾಗಿದೆ ನೀವು ವಸ್ತುವಿನ ವಾಹಕತೆಯನ್ನು ಸುಧಾರಿಸಲು ಬಯಸಿದರೆ ಮತ್ತು ಹೆಚ್ಚಿನ ವಾಹಕತೆಯನ್ನು ಹೊಂದಲು ವಸ್ತುಗಳನ್ನು ಆಯ್ಕೆ ಮಾಡಲು ನಿಮ್ಮನ್ನು ಕೇಳಲಾಗುತ್ತದೆ ಚಲನಶೀಲತೆಯ ಮೌಲ್ಯಗಳ ಆಧಾರದ ಮೇಲೆ ಆಯ್ಕೆಯು ಗ್ಯಾಲಿಯಮ್ ಆರ್ಸೆನೈಡ್ ಆಗಿರುತ್ತದೆ ಏಕೆಂದರೆ ಗ್ಯಾಲಿಯಮ್ ಆರ್ಸೆನೈಡ್ ಅತ್ಯಧಿಕ ಮೌಲ್ಯ 8500 ಹೊಂದಿದೆ ಇದು ಸಿಲಿಕಾನ್ ಗಿಂತ ಸುಮಾರು 6 ಪಟ್ಟು ಅಥವಾ 7 ಪಟ್ಟು ಅಧಿಕವಾಗಿದೆ ಆದರೆ ನೀವು ಸಿಗ್ಮಾದ ಎಕ್ಸ್ಪ್ರೆಶನ್ ಅನ್ನು ನೋಡಿದರೆ ಅದು ಅವಲಂಬಿತವಾಗಿರುವುದಿಲ್ಲ ಚಲನಶೀಲತೆಯ ಮೇಲೆ ಇದು ರಂಧ್ರಗಳಲ್ಲಿನ ಎಲೆಕ್ಟ್ರಾನ್ಗಳ ಸಾಂದ್ರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ಮಾಡಬೇಕಾದ ಮುಂದಿನ ಕೆಲಸವೆಂದರೆ ಎಲೆಕ್ಟ್ರಾನ್ ಅನ್ನು ರಂಧ್ರದ ಸಾಂದ್ರತೆಯಲ್ಲಿ ತಾಪಮಾನದ ಕ್ರಿಯೆಯಾಗಿ ಲೆಕ್ಕಾಚಾರ ಮಾಡುವುದು ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಸ್ಥಿತಿಗಳ ಸಾಂದ್ರತೆಯ ಪರಿಕಲ್ಪನೆ ಮತ್ತು ಆ ಎರಡು ಪರಿಕಲ್ಪನೆಗಳನ್ನು ಒಟ್ಟುಗೂಡಿಸುವ ಫೆರ್ಮಿ ಶಕ್ತಿಯ ಪರಿಕಲ್ಪನೆಯನ್ನು ನೋಡಿದ್ದೇವೆ ನೀವು ಹೇಳಬಹುದು ವಹನ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗಳ ಸಾಂದ್ರತೆಯು ಸಂಪೂರ್ಣ ಅಗಲಕ್ಕಿಂತ ಸಮಗ್ರವಾಗಿದೆ ವಹನ ಬ್ಯಾಂಡ್ನಲ್ಲಿ ಸ್ಥಿತಿಗಳ ಸಾಂದ್ರತೆಯ ಬ್ಯಾಂಡ್ ಇದನ್ನು ಪದಗಳಲ್ಲಿ ಹೇಳಲು ನಾನು ಆ gCB f dE ಎಂದು ಕರೆಯುತ್ತೇನೆ ಯಾವುದೇ ಸಮಯ ತಾಪಮಾನದಲ್ಲಿ ವಾಹಕ ಬ್ಯಾಂಡ್ನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನೀವು ಬಯಸಿದರೆ ಅದು ವಹನ ಬ್ಯಾಂಡ್ನಲ್ಲಿ ಲಭ್ಯವಿರುವ ಸ್ಥಿತಿಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಇದು gCB ಸ್ಥಿತಿಗಳ ಸಾಂದ್ರತೆ ಮತ್ತು ಸಂಭವನೀಯತೆ ಆ ಸ್ಥಿತಿಗಳನ್ನು ಎಲೆಕ್ಟ್ರಾನ್ ಆಕ್ರಮಿಸಿಕೊಂಡಿದೆ ಅದು f ನೀವು ಕಂಡಕ್ಷನ್ ಬ್ಯಾಂಡ್ ಅನ್ನು ನೋಡಿದರೆ ನೀವು ಹಿಂದೆ ನೋಡಿದ ಕಂಡಕ್ಷನ್ ಬ್ಯಾಂಡ್ನ ಅಗಲ Ec ನಿಂದ Ec ಗೆ ಹೋಗುತ್ತದೆ ಅಲ್ಲಿ ಎಂಬುದು ಎಲೆಕ್ಟ್ರಾನ್ ಸಂಬಂಧವಾಗಿದೆ ಇದು Ec ನಿಂದ Ec gCB ಹೋಗುತ್ತದೆ ಇದು ಫೆರ್ಮಿ ಎನರ್ಜಿ dE ಸ್ಥಿತಿಗಳ ಸಾಂದ್ರತೆಯಾಗಿದೆ ಈಗ ನಾವು ಸ್ಥಿತಿಗಳ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಮತ್ತು ಸಿಲಿಕಾನ್ ನಿಜವಾದ ಸ್ಫಟಿಕವಾಗಿದೆ ಆದರೆ ನಾವು ಒಂದು ಘನತೆಯ ಊಹೆಯನ್ನು ಏಕರೂಪದ ಸಾಮರ್ಥ್ಯದೊಂದಿಗೆ ಬಳಸಿಕೊಳ್ಳಬಹುದು ಇದನ್ನು ನಾವು ಮೊದಲು ಘನದೊಂದಿಗೆ ಮಾಡಿದ್ದೇವೆ ಏಕರೂಪದ ಸಂಭಾವ್ಯ ಸಾಂದ್ರತೆಯ ಸ್ಥಿತಿಗಳು e ಅನ್ನು 8 ಯಿಂದ ನೀಡಲಾಗುತ್ತದೆ ಇದು ಪರಿಣಾಮಕಾರಿ ದ್ರವ್ಯರಾಶಿಯಾಗಿದೆ ವಾಹಕ ಬ್ಯಾಂಡ್ ಸಮಯಗಳಲ್ಲಿ ಎಲೆಕ್ಟ್ರಾನ್ E12 ಆದ್ದರಿಂದ ಈ ಎಕ್ಸ್ಪ್ರೆಶನ್ ಅನ್ನು ನಾವು ಮೊದಲು ನೋಡಿದ ಏಕರೂಪದ ಸಂಭಾವ್ಯ 3D ಘನದೊಂದಿಗೆ ಮತ್ತು ಸಿಲಿಕಾನ್ನ ವಾಹಕ ಬ್ಯಾಂಡ್ನಲ್ಲಿ ಎಲೆಕ್ಟ್ರಾನ್ಗೆ ಸ್ಥಿತಿಗಳ ಸಾಂದ್ರತೆಯನ್ನು ಕಂಡುಹಿಡಿಯಲು ನಾವು ಆ ಎಕ್ಸ್ಪ್ರೆಶನ್ ಯನ್ನು ಬಳಸುತ್ತೇವೆ ನಾವು ಕಂಡಕ್ಷನ್ ಬ್ಯಾಂಡ್ ಅನ್ನು ಮಾತ್ರ ನೋಡುತ್ತಿರುವುದರಿಂದ ಇಲ್ಲಿ E ಅನ್ನು ವಹನ ಬ್ಯಾಂಡ್ನ ಕೆಳಭಾಗಕ್ಕೆ ಸಂಬಂಧಿಸಿದಂತೆ ಬರೆಯಬೇಕು ಆದ್ದರಿಂದ ನಾವು ಈ ಎಕ್ಸ್ಪ್ರೆಶನ್ gCB ಅನ್ನು ಮಾರ್ಪಡಿಸುತ್ತೇವೆ ಮತ್ತು ಅದನ್ನು 8 ಎಂದು ಬರೆಯುತ್ತೇವೆ ಮತ್ತು E ಬದಲು ನಾವು ಅದನ್ನು 12 ಎಂದು ಬರೆಯುತ್ತೇವೆ ಆದ್ದರಿಂದ ನೀವು ವಹನದ ಬ್ಯಾಂಡ್ f ನ್ನು 11expE EfkT ಗೆ ಸಂಬಂಧಿಸಿದಂತೆ ಶಕ್ತಿಯನ್ನು ಬರೆಯುತ್ತಿದ್ದೀರಿ ಸಾಮಾನ್ಯವಾಗಿ ಸಿಲಿಕಾನ್ ಸಂದರ್ಭದಲ್ಲಿ ಮತ್ತು ನೀವು ನಿಜವಾಗಿ ಸ್ಪಷ್ಟವಾಗಿ ತೋರಿಸುತ್ತೀರಿ ನಂತರ E Ef ಎಲೆಕ್ಟ್ರಾನ್ ವೋಲ್ಟ್ಗಳ ಕ್ರಮ ಅಥವಾ 0 5 ಎಲೆಕ್ಟ್ರಾನ್ ವೋಲ್ಟ್ಗಳಿಗಿಂತ ಹೆಚ್ಚಿನ ಬಿಂದುವಾಗಿರುತ್ತದೆ kT ಸಾಮಾನ್ಯವಾಗಿ mev ನ ಕ್ರಮವಾಗಿರುತ್ತದೆ ನಾವು ಫರ್ಮಿ ಫಂಕ್ಷನ್ ಅನ್ನು ಬೋಲ್ಟ್ಜ್ಮನ್ ಫಂಕ್ಷನ್ ಎಂದು ಅಂದಾಜಿಸಬಹುದು ಮತ್ತು ಇದನ್ನು exp E EfkT ಎಂದು ಬರೆಯಬಹುದು ಆದ್ದರಿಂದ ಈ ಎಕ್ಸ್ಪ್ರೆಶನ್ ಇದಕ್ಕೆ ಅಂದಾಜು ಮಾಡುತ್ತದೆ ಸಿಲಿಕಾನ್ ಅರೆವಾಹಕನ ಸಂದರ್ಭದಲ್ಲಿ ನಮ್ಮ ಮಿತಿಗಳೆಂದರೆ Ec ಯಿಂದ Ec ವರೆಗಿನ ಏಕೀಕರಣದ ಸುಲಭತೆಗಾಗಿ ಬ್ಯಾಂಡ್ನ ಅಗಲ ನಾವು Ec ಪದವನ್ನು ಅನಂತದೊಂದಿಗೆ ಬದಲಾಯಿಸಬಹುದು ಇದು ಕೂಡ ನಿಜ ಏಕೆಂದರೆ ನಾವು ಹೆಚ್ಚಿನದನ್ನು ಕಂಡುಕೊಳ್ಳುತ್ತೇವೆ ಎಲೆಕ್ಟ್ರಾನ್ಗಳು ವಾಹಕ ಬ್ಯಾಂಡ್ನ ಕೆಳಭಾಗಕ್ಕೆ ಬಹಳ ಹತ್ತಿರದಲ್ಲಿವೆ ಆದ್ದರಿಂದ ನಾವು ವಹನ ಬ್ಯಾಂಡ್ನ ಮೇಲ್ಭಾಗವನ್ನು ಅನಂತವಾಗಿ ತೆಗೆದುಕೊಳ್ಳಬಹುದು ಮತ್ತು ನಾವು ಮಾದರಿಯಲ್ಲಿ ಹೆಚ್ಚು ಕಳೆದುಕೊಳ್ಳುವುದಿಲ್ಲ ಆದ್ದರಿಂದ ನಾವು Ec ಅನ್ನು ಅನಂತದೊಂದಿಗೆ ಬದಲಾಯಿಸುತ್ತೇವೆ ಈ ಎಕ್ಸ್ಪ್ರೆಶನ್ ಅನ್ನು ಮತ್ತೊಮ್ಮೆ ಪುನಃ ಬರೆಯುತ್ತೇನೆ ನೀವು ಈ n ಅನ್ನು ಪುನಃ ಬರೆದರೆ ಇದುಕಂಡಕ್ಷನ್ ಬ್ಯಾಂಡ್ನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯು ತಳದಿಂದ ಕಂಡಕ್ಷನ್ ಬ್ಯಾಂಡ್ Ec ನಿಂದ ಅನಂತದವರೆಗೆ ಹೋಗುತ್ತದೆ ಸ್ಥಿತಿಗಳ ಸಾಂದ್ರತೆಯು ಫೆರ್ಮಿ ಕಾರ್ಯ dE ಗಿಂತ ಹೆಚ್ಚಾಗುತ್ತದೆ ಅಲ್ಲಿ ಈ ಸಾಂದ್ರತೆಯು mei3212 ಮತ್ತು f ನೀವು ಬೋಲ್ಟ್ಜ್ಮನ್ ಅಂದಾಜನ್ನು ಬಳಸುತ್ತೀರಿ ಮತ್ತು ಅದನ್ನು expE EckT ಎಂದು ಬರೆಯುತ್ತೀರಿ ನಾವು ಈ ಎರಡನ್ನು ಈ ಎಕ್ಸ್ಪ್ರೆಶನ್ ಯಲ್ಲಿ ಬದಲಿಸಬಹುದು ಮತ್ತು ಏಕೀಕರಣವನ್ನು ಮಾಡಬಹುದು ನಾನು ಏಕೀಕರಣವನ್ನು ಸ್ಪಷ್ಟವಾಗಿ ತೋರಿಸುವುದಿಲ್ಲ ಆದರೆ ಅಂತಿಮ ಫಲಿತಾಂಶವನ್ನು ಬರೆಯಿರಿ ನಾವು ಇದನ್ನು ಮಾಡಿದಾಗ ನಾವು N ಅನ್ನು Nc ಗೆ ಸಮನಾಗಿ ಪಡೆಯುತ್ತೇವೆ ಇದು ನಿರ್ದಿಷ್ಟ ತಾಪಮಾನದ ಸಮಯದಲ್ಲಿ ಸ್ಥಿರವಾಗಿದೆ expkT Nc ಏನೂ ಅಲ್ಲ 22meikTh232 ಈ ಪದ Nc ಅನ್ನು ವಾಹಕ ಬ್ಯಾಂಡ್ h ನಲ್ಲಿ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ n ವಾಹಕ ಬ್ಯಾಂಡ್ನಲ್ಲಿರುವ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ h ಬಾರಿ ಘಾತೀಯ ಕಾರ್ಯ ಎಲೆಕ್ಟ್ರಾನ್ಗಳಿಗಾಗಿ ನಾವು ಯಾವುದೇ ವಿಚಲನವನ್ನು ಮಾಡಿದರೂ ವೇಲೆನ್ಸಿ ಬ್ಯಾಂಡ್ನ ರಂಧ್ರಗಳಿಗಾಗಿ ನಾವು ಸಮಾನವಾಗಿ ಮಾಡಬಹುದು ನಾನು ರಂಧ್ರಗಳಿಗೆ ವ್ಯುತ್ಪನ್ನವನ್ನು ಮಾಡುವುದಿಲ್ಲ ಆದರೆ ನಾನು ರಂಧ್ರಗಳ ಎಕ್ಸ್ಪ್ರೆಶನ್ ಯನ್ನು ಬರೆಯುತ್ತೇನೆ p ಇದು ವೇಲೆನ್ಸಿ ಬ್ಯಾಂಡ್ನಲ್ಲಿನ ರಂಧ್ರಗಳ ಸಾಂದ್ರತೆಯು Nv ಆಗಿದೆ ಇದು ನಿರಂತರ ಸಮಯದ exp Ef EvkT Nv ಯು 2mhi ಆದ್ದರಿಂದ mc ಬದಲಿಗೆ ಇದು mhikTh232 ಇದು ವೇಲೆನ್ಸಿ ಬ್ಯಾಂಡ್ h ನಲ್ಲಿ ಸ್ಥಿತಿಗಳ ಪರಿಣಾಮಕಾರಿ ಸಾಂದ್ರತೆಯಾಗಿದೆ ಆದ್ದರಿಂದ ನಮ್ಮಲ್ಲಿ ಎರಡು ಎಕ್ಸ್ಪ್ರೆಶನ್ ಗಳಿವೆ ಒಂದು ಎಲೆಕ್ಟ್ರಾನ್ಗಳಿಗೆ ಮತ್ತು ಒಂದು ರಂಧ್ರಗಳಿಗೆ ಈ ಎಕ್ಸ್ಪ್ರೆಶನ್ ಗಳು ಒಂದು ಎಲೆಕ್ಟ್ರಾನ್ಗಳಿಗೆ ಮತ್ತು ಒಂದು ರಂಧ್ರಗಳಿಗೆ ನಿಮಗೆ ವಹನ ಬ್ಯಾಂಡ್ನಲ್ಲಿನ ಎಲೆಕ್ಟ್ರಾನ್ಗಳ ಸಾಂದ್ರತೆ ಮತ್ತು ತಾಪಮಾನದ ಕಾರ್ಯವಾಗಿ ನಿರ್ದಿಷ್ಟ ಅರೆವಾಹಕವಾಗಿ ವೇಲೆನ್ಸಿ ಬ್ಯಾಂಡ್ನಲ್ಲಿ ರಂಧ್ರಗಳನ್ನು ನೀಡುತ್ತದೆ ನಾನು ಆ ಎರಡು ಎಕ್ಸ್ಪ್ರೆಶನ್ ಗಳನ್ನು ಪುನಃ ಬರೆಯುತ್ತೇನೆ ಈ Nc ಘಾತೀಯ ಮತ್ತು p ಯು Nv exp Ef EvkT ಬ್ಯಾಂಡ್ ರೇಖಾಚಿತ್ರದಲ್ಲಿ ನಾವು Ec ಮತ್ತು Ev ಸ್ಥಾನವನ್ನು ಗುರುತಿಸಬಹುದು ಆದ್ದರಿಂದ ನೀವು ಇದನ್ನು ಚಿತ್ರಿಸಿದರೆ ನೀವು ವೇಲೆನ್ಸ್ ಬ್ಯಾಂಡ್ ಅನ್ನು ಹೊಂದಿದ್ದೀರಿ ವೇಲೆನ್ಸ್ ಬ್ಯಾಂಡ್ನ ಮೂಲವನ್ನು ಶೂನ್ಯವಾಗಿ ವೇಲೆನ್ಸ್ ಬ್ಯಾಂಡ್ನ ಮೇಲ್ಭಾಗ Ev ನೀವು ಕಂಡಕ್ಷನ್ ಬ್ಯಾಂಡ್ ಹೊಂದಿರುವಾಗ ಕಂಡಕ್ಷನ್ ಬ್ಯಾಂಡ್ನ ಮೂಲ Ec ಕಂಡಕ್ಷನ್ ಬ್ಯಾಂಡ್ನ ಮೇಲ್ಭಾಗ Ec ಮತ್ತು ವ್ಯತ್ಯಾಸ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಅಂತರವಾಗಿದೆ ಆದ್ದರಿಂದ ನಿಮ್ಮ ಎಕ್ಸ್ಪ್ರೆಶನ್ ಇಲ್ಲಿದೆ ಈ ಎಲ್ಲಾ ಮೌಲ್ಯಗಳು ನಮಗೆ ತಿಳಿದಿವೆ Nc Nv Ec Ev ನಾವು ರಂಧ್ರಗಳಲ್ಲಿ ಎಲೆಕ್ಟ್ರಾನ್ಗಳ ಸಾಂದ್ರತೆಯನ್ನು ಲೆಕ್ಕ ಹಾಕಬಹುದು ನೀವು ಈ ಎಕ್ಸ್ಪ್ರೆಶನ್ ಗಳನ್ನು ನೋಡಿದರೆ ಫೆರ್ಮಿ ಎನರ್ಜಿ ಪದ ಎಫ್ ಇದೆ ಆದರೆ ಫೆರ್ಮಿ ಶಕ್ತಿ ಎಲ್ಲಿದೆ ಎಂದು ನಾನು ಗುರುತಿಸಿಲ್ಲ ಆದ್ದರಿಂದ ಇ ಎಫ್ ಎಲ್ಲಿದೆ ಎಂದು ನಿಮಗೆ ತಿಳಿದಿಲ್ಲದಿದ್ದರೆ ನೀವು n ಮತ್ತು p ಅನ್ನು ಲೆಕ್ಕಾಚಾರ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಮುಂದೆ ಹೋಗೋಣ ಮತ್ತು Ef ಅನ್ನು ನಿವಾರಿಸೋಣ ಅಲ್ಲಿ n ಮತ್ತು p ಅನ್ನು ಗುಣಿಸಿ ನೀವು ಹಾಗೆ ಮಾಡಿದರೆ n p ಯು Nc Nv exp Ec EvkT ಆಗಿರುತ್ತದೆ ನಾನು ಮಾಡಿದ್ದು ಇವೆರಡನ್ನು ಒಟ್ಟಿಗೆ ಗುಣಿಸಿ Ec Ev ಈ ಬ್ಯಾಂಡ್ ರೇಖಾಚಿತ್ರದಿಂದ ನೀವು ನೋಡಿದರೆ ಇದು ಸಂಪೂರ್ಣ Ec ಇದು Ev ಆದ್ದರಿಂದ Ec Ev ಬ್ಯಾಂಡ್ ಅಂತರವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದನ್ನು ನಾನು Nc Nv exp EgkT ಅನ್ನು ಬದಲಾಯಿಸಬಹುದು ಆಂತರಿಕ ಅರೆವಾಹಕನ ಸಂದರ್ಭದಲ್ಲಿ ನಿಮ್ಮ ಎಲೆಕ್ಟ್ರಾನ್ಗಳನ್ನು ರಚಿಸಲಾಗಿದೆ ಏಕೆಂದರೆ ಅವುಗಳು ವೇಲೆನ್ಸ್ ಬ್ಯಾಂಡ್ನಿಂದ ಕಂಡಕ್ಷನ್ ಬ್ಯಾಂಡ್ಗೆ ಉತ್ಸುಕರಾಗಿರುತ್ತವೆ ಮತ್ತು ಎಲೆಕ್ಟ್ರಾನ್ ರಚಿಸಿದಾಗಲೆಲ್ಲಾ ಒಂದು ರಂಧ್ರವನ್ನು ಕೂಡ ರಚಿಸಲಾಗುತ್ತದೆ ಆದ್ದರಿಂದ ಆಂತರಿಕ ಅರೆವಾಹಕಗಳ ಸಂದರ್ಭದಲ್ಲಿ ಇದು ಎಲೆಕ್ಟ್ರಾನ್ಗಳ ಸಾಂದ್ರತೆಯು p ಗೆ ಸಮನಾಗಿರುತ್ತದೆ ಇದು ರಂಧ್ರಗಳ ಸಾಂದ್ರತೆಯಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ni ಎಂದು ಸೂಚಿಸಲಾಗುತ್ತದೆ ni ಅನ್ನು ಆಂತರಿಕ ವಾಹಕ ಸಾಂದ್ರತೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಆಂತರಿಕ ಅರೆವಾಹಕ n p ni ಗಾಗಿ ನೀವು n p ಎಂಬ ಅಂಶವನ್ನು ಬಳಸಿದರೆ ನಾವು n p ಎಂಬ ಎಕ್ಸ್ಪ್ರೆಶನ್ ಅನ್ನು ಪುನಃ ಬರೆಯುವಾಗ ni2 ಆದರೆ ಅದು ಆಂತರಿಕ ವಾಹಕ ಸಾಂದ್ರತೆಯ ಚೌಕವಾಗಿದ್ದು ಅದು ಸಮಾನ Nc Nv exp EgkT ಮತ್ತು ನಂತರ ವರ್ಗಮೂಲವನ್ನು ತೆಗೆದುಕೊಳ್ಳುವುದರಿಂದ ನೀವು ni ಅನ್ನು ಪಡೆಯುತ್ತೀರಿ ಇದು ಎಕ್ಸ್ಪ್ರೆಶನ್ ವಾಹಕದ ಏಕಾಗ್ರತೆ ಆದ್ದರಿಂದ ತಾಪಮಾನದ ಕಾರ್ಯವಾಗಿ ಆಂತರಿಕ ಅರೆವಾಹಕನಲ್ಲಿ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಾಂದ್ರತೆಯು ವಾಹಕತೆಯ ಸಮೀಕರಣವು ಏನೂ ಅಲ್ಲ ಆದರೆ n e μe p e μh ಆಂತರಿಕ ಅರೆವಾಹಕ ಪ್ರಕರಣದಲ್ಲಿ n p ni ಆದ್ದರಿಂದ ನಾವು ಈ ಪದವನ್ನು ಹೊರಗೆ ತೆಗೆದುಕೊಳ್ಳಬಹುದು ಇದು ni e μe ಓವರ್ μh ಆದ್ದರಿಂದ ವಾಹಕತೆಯು ಚಲನಶೀಲತೆಗಳ ಮೊತ್ತ ಅಥವಾ ಆಂತರಿಕ ಅರೆವಾಹಕನ ಸಂದರ್ಭದಲ್ಲಿ ಎಲೆಕ್ಟ್ರಾನ್ ಮತ್ತು ಸಂಪೂರ್ಣ ಎರಡರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಇಂದು ನಿಲ್ಲಿಸುತ್ತೇವೆ ಮುಂದಿನ ತರಗತಿಯಲ್ಲಿ ಆಂತರಿಕ ವಾಹಕ ಏಕಾಗ್ರತೆ ಮತ್ತು ಸಿಲಿಕಾನ್ ವಾಹಕತೆಯ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ವಸ್ತುವನ್ನು ಹೇಗೆ ಬದಲಾಯಿಸುವುದು ಈ ಮೌಲ್ಯಗಳನ್ನು ಬದಲಾಯಿಸುತ್ತದೆ ಎಂದು ನಾವು ನೋಡಿದಾಗ ನಂತರ ನಾವು ಅಲ್ಲಿಂದ ಮುಂದುವರಿಯುತ್ತೇವೆ Glossary electron ಎಲೆಕ್ಟ್ರಾನ್ ವಿದ್ಯುನ್ಮಾನ Conduction band ಕಂಡಕ್ಷನ್ ಬ್ಯಾಂಡ್ ವಾಹಕ ಬ್ಯಾಂಡ್ Unit ಯೂನಿಟ್ ಘಟಕ Scattering ಸ್ಕ್ಯಾಟರಿಂಗ್ ಚದುರುವಿಕೆ Delocalize ಡಿಲೋಕಲೈಸ್ ಸ್ಥಳಾಂತರಿಸು Orbital ಆರ್ಬಿಟಲ್ ಕಕ್ಷೀಯ Optical sensor ಆಪ್ಟಿಕಲ್ ಸೆನ್ಸರ್ ಆಪ್ಟಿಕಲ್ ಸಂವೇದಕಗಳು Application ಅಪ್ಲಿಕೇಶನ್ ಅನ್ವಯಿಸುವಿಕೆ